ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಫಾರ್ ಇಂಜಿನಿಯರ್ಸ್ ಪ್ರೊಫೆಸರ್ ಡಾ ಶ್ರೀನಿವಾಸ್ ರಾವ್ ಮನಂ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥೆಮ್ಯಾಟಿಕ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಲೆಕ್ಚರ್ 8 ಲಿನಿಯರ್ ಫಸ್ಟ್ ಆರ್ಡರ್ ODE ಅಂಡ್ ಬರ್ನೌಲ್ಲಿಸ್ ಈಕ್ವೇಷನ್ ಆದ್ದರಿಂದ ರೇಖೀಯ ಸಮೀಕರಣವನ್ನು ಪರಿಹರಿಸಲಾಗಿದೆ ಈಗ ರೇಖೀಯ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ಇಂದು ರೇಖೀಯ ಸಮೀಕರಣಗಳಿಗೆ ಕಡಿಮೆ ಮಾಡಬಹುದಾದ ಕೆಲವು ಸಮೀಕರಣಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ರೇಖೀಯ ಸಮೀಕರಣಕ್ಕೆ ಕಡಿಮೆ ಮಾಡಬಹುದಾದ ಸಮೀಕರಣದ ಒಂದು ರೂಪವನ್ನು ಬರ್ನೌಲ್ಲಿಸ್ Bernoullis ಸಮೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಬರ್ನೌಲಿಸ್ Bernoullis ಸಮೀಕರಣವನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಅದನ್ನು ರೇಖೀಯ ಸಮೀಕರಣ ಅಥವಾ ಸಾಮಾನ್ಯ ಸಮೀಕರಣಗಳಾಗಿ ಪರಿವರ್ತಿಸುವುದು ಹೇಗೆ ಎಂದು ನಾನು ನಿಮಗೆ ನೀಡುತ್ತೇನೆ ಅದನ್ನು ರೇಖೀಯ ಸಮೀಕರಣಗಳಿಗೆ ಕಡಿಮೆ ಮಾಡಬಹುದು ಸಾಧ್ಯವಾದರೆ ಸರಿ ಆದ್ದರಿಂದ ಮತ್ತು ನಂತರ ನಾವು ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಮತ್ತು ನಂತರ ನಾವು ಹೇಗೆ ದಾಳಿ ಮಾಡಬಹುದು ಎಂಬುದನ್ನು ನೋಡೋಣ ನಾವು ಸಾಧನವನ್ನು ಹೊಂದಿರುವ ವಿಧಾನಗಳನ್ನು ಬಳಸಿಕೊಂಡು ಆ ಸಮೀಕರಣಗಳ ಸಾಮಾನ್ಯ ಪರಿಹಾರಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಬರ್ನೌಲ್ಲಿಸ್ bernoullis ಸಮೀಕರಣದೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ನಾವು ಹೇಳುತ್ತೇವೆ ರೇಖೀಯ ಸಮೀಕರಣಗಳಿಗೆ ಕಡಿಮೆ ಮಾಡಬಹುದಾದ ಸಮೀಕರಣಗಳೊಂದಿಗೆ ನಾವು ಪ್ರಾರಂಭಿಸುತ್ತೇವೆ ಅಂತಹ ಒಂದು ರೂಪವೆಂದರೆ ಬರ್ನೌಲ್ಲಿಸ್ bernoullis ಸಮೀಕರಣ ಹಾಗಾದರೆ ಸಮೀಕರಣ ಎಂದರೇನು ಸಮೀಕರಣವು ಈ ರೀತಿ ಕಾಣುತ್ತದೆ ನೀವು ಪರಿಹರಿಸಲು ಪ್ರಯತ್ನಿಸಿದರೆ dydx Px yqx ಇದು ರೇಖೀಯ ಸಮೀಕರಣವಾಗಿದೆ ಹಾಗಾಗಿ ನಾನು ಆಲ್ಫಾದ ಕೆಲವು ಕಾರ್ಯವನ್ನು ಹೊಂದಿದ್ದರೆ ನಾನು ಇಲ್ಲಿ ಕೆಲವನ್ನು ಹೊಂದಿದ್ದರೆ ಆದ್ದರಿಂದ y ನ ಕಾರ್ಯ ಆದ್ದರಿಂದ y ಪವರ್ ಏನನ್ನಾದರೂ ಆದ್ದರಿಂದ ಇದನ್ನು ಕರೆಯಲಾಗುತ್ತದೆ ರೇಖೀಯ ಸಮೀಕರಣವನ್ನು ಹೊಂದಲು ಒಳಗೆ ಮಾತ್ರ dydx Px yqx y ನಲ್ಲಿ ತೊಡಗಿದೆ α∈R ನಾನು ಬರ್ನೌಲ್ಲಿಸ್ bernoullis ಸಮೀಕರಣ ಎಂದು ಕರೆದಿದ್ದೇನೆ ಇದನ್ನು ಬರ್ನೌಲ್ಲಿಸ್ bernoullis ಸಮೀಕರಣ ಎಂದು ಕರೆಯಲಾಗುತ್ತದೆ α0 ಗಾಗಿ ಇದು ರೇಖೀಯ ಸಮೀಕರಣವಾಗಿದೆ ಇಲ್ಲದಿದ್ದರೆ ಬರ್ನೌಲ್ಲಿಸ್bernoullis ಈ ಸಮೀಕರಣವನ್ನು ರೇಖೀಯ ಸಮೀಕರಣಗಳಾಗಿ ಕಡಿಮೆ ಮಾಡಬಹುದು ನಾವು ಇದನ್ನು ಹೇಗೆ ಮಾಡುತ್ತೇವೆ ನಾವು ಸರಳವಾಗಿ ವಿಭಜಿಸುತ್ತೇವೆ ಆದ್ದರಿಂದ ಇದು ರೇಖೀಯ ಸಮೀಕರಣವಾಗಬೇಕೆಂದು ನೀವು ಬಯಸಿದರೆ ಬಲಭಾಗವು x ನ ಕಾರ್ಯವಾಗಿರಬೇಕು ಆದ್ದರಿಂದ ನೀವು ಈ y ಅನ್ನು ಎರಡೂ ಬದಿಗಳಲ್ಲಿ ಭಾಗಿಸಿ ಆದ್ದರಿಂದ ನಾವು ಅದನ್ನು ಮಾಡುವುದರಿಂದ ನಾವು ಪಡೆಯುತ್ತೇವೆ ನಾವು y ಅನ್ನು ಪಡೆಯುತ್ತೇವೆ y αdydx Px y α1qx ಆದ್ದರಿಂದ ವ್ಯತ್ಯಾಸವೇನು ಇದು ಈಗ ಬಲಭಾಗದಲ್ಲಿ ತೋರುತ್ತಿದೆ ಬಲಭಾಗದಲ್ಲಿ qx ಕೇವಲ x ನ ಕಾರ್ಯವಾಗಿದೆ ಎಡಭಾಗದಲ್ಲಿ ರೇಖೀಯ ಸಮೀಕರಣಕ್ಕಾಗಿ ನಾವು ಏನು ಮಾಡಿದ್ದೇವೆ ಎಡಭಾಗವು ಯಾವುದನ್ನಾದರೂ ನಿಖರವಾದ ರೂಪದಲ್ಲಿ ಏನನ್ನಾದರೂ ಪಡೆಯಬೇಕೆಂದು ನಾವು ಬಯಸುತ್ತೇವೆ ಆದ್ದರಿಂದ ಕೆಲವು ಇಂಟಿಗ್ರೇಟಿಂಗ್ ಅಂಶವನ್ನು ಗುಣಿಸುವ ಮೂಲಕ ಆದ್ದರಿಂದ ಇಲ್ಲಿ ಇದನ್ನು ಮಾಡುವ ಮೂಲಕ ನೀವು ಅದನ್ನು ಸುಲಭವಾಗಿ ನೋಡಬಹುದು ಆದ್ದರಿಂದ ನಾವು ಮಾಡುತ್ತೇವೆ ಆದ್ದರಿಂದ ಇದು ರೇಖೀಯ ಸಮೀಕರಣವಾಗಿದ್ದರೆ ಆ ಇಂಟಿಗ್ರೇಟಿಂಗ್ ಅಂಶ ಯಾವುದು ಎಂದು ನಿಮಗೆ ತಿಳಿದಿದೆ ಇದೀಗ ನೀವು ಗುಣಾಕಾರ ಅಂಶವನ್ನು ಹೊಂದಿರುವ ಕಾರಣ ಇಲ್ಲಿ y α ಆದ್ದರಿಂದ ನಾನು ಇದನ್ನು ಕೆಲವು z ಎಂದು ಆರಿಸಿದರೆ ಏನಾಗುತ್ತದೆ ಎಂಬುದನ್ನು ನೀವು ಸುಲಭವಾಗಿ ನೋಡಬಹುದು ಆದ್ದರಿಂದ ನಾವು ಈ ಪರ್ಯಾಯವನ್ನು ಮಾಡೋಣ ಇಲ್ಲದಿದ್ದರೆ x ನ ಕಾರ್ಯವನ್ನು ಮಾಡೋಣ ಆದ್ದರಿಂದ ನಾವು ಇದನ್ನು Zx y1 α ಎಂದು ಕರೆಯೋಣ ಈಗ ಇದು ರೇಖೀಯ ಸಮೀಕರಣವಾಗಿದೆ ಇದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿದೆ ಆದ್ದರಿಂದ ಒಮ್ಮೆ ನೀವು ಈ ರೇಖೀಯ ಸಮೀಕರಣವನ್ನು ಪರಿಹರಿಸಿದರೆ ನಿಮ್ಮ Z ಅನ್ನು ನೀವು ಪಡೆಯಬಹುದು ಅಂತಿಮವಾಗಿ ಅದು Zx y1 αgxC ಗೆ ಸಮನಾಗಿರಬೇಕು ಈ ಸಮೀಕರಣವನ್ನು ನೀವು ಪರಿಹರಿಸುವ ಈ g ಎಂದು ತಿಳಿಯುತ್ತದೆ ಆದ್ದರಿಂದ ನೀವು ಬರ್ನೌಲ್ಲಿಸ್bernoullis ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಹೇಗೆ ಕಂಡುಕೊಳ್ಳುತ್ತೀರಿ ಇದನ್ನು ಹೊಸ ಸಮೀಕರಣಕ್ಕೆ ತಗ್ಗಿಸುವ ಮೂಲಕ ಅದರ ಪರಿಹಾರವನ್ನು ಬಳಸಿಕೊಳ್ಳುವ ಮೂಲಕ ನಾವು ಬರ್ನೌಲ್ಲಿಸ್ bernoullis ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಕಂಡುಹಿಡಿಯಬಹುದು ಸರಿ ಆದ್ದರಿಂದ ನಾವು ಕೆಲವು ಉದಾಹರಣೆಗಳನ್ನು ಮಾಡುತ್ತೇವೆ ನಾವು ಕೆಲವು ಉದಾಹರಣೆಯನ್ನು ಮಾಡೋಣ ಆದ್ದರಿಂದ ನಮಗೆ ಉದಾಹರಣೆ ಇದೆ ನಾನು ನಿಮಗೆ ಸರಳ ಉದಾಹರಣೆಯನ್ನು ನೀಡುತ್ತೇನೆ ನಾನು ಆಯ್ಕೆ ಮಾಡುತ್ತೇನೆ xdydx y x3 y6 ಅನ್ನು ಪರಿಹರಿಸಿ ಹಾಗಾಗಿ ನಾನು ಏನು ಮಾಡಬೇಕು ಆದ್ದರಿಂದ ಇದನ್ನು ಮಾಡಲು ಇದು ಸ್ಪಷ್ಟವಾಗಿ ಬರ್ನೌಲ್ಲಿಸ್bernoullis ಸಮೀಕರಣ x ನ ಕಾರ್ಯವಾಗಿದೆ ಆದ್ದರಿಂದ ನಾವು ಸುಲಭವಾಗಿ ನೋಡಬಹುದು ಆದ್ದರಿಂದ ಸುಲಭವಾಗಿ ನಾವು ಬರ್ನೌಲ್ಲಿಸ್bernoullis ಸಮೀಕರಣದಂತೆ ಅದನ್ನು ಭಾಗಿಸುವ ಮೂಲಕ ಪುನಃ ಬರೆಯಬಹುದು ಆದ್ದರಿಂದ ನೀವು ಹೆಚ್ಚಿನ ಕ್ರಮಾಂಕದ ಗುಣಾಂಕವನ್ನು ಹೊಂದಿರುವಾಗ ನೋಡಿ ಆದ್ದರಿಂದ ಇದು ಹೆಚ್ಚಿನ ಉತ್ಪನ್ನ ಗುಣಾಂಕ x ಆಗಿದೆ ಇದು ಶೂನ್ಯವಾಗಿರಬಾರದು ಸರಿ ಹಾಗಾಗಿ ಇದು ಶೂನ್ಯವಾಗಿದ್ದರೆ ಅದು ಏಕವಚನದ ಬಿಂದುವಾಗಿದೆ ಏಕೆಂದರೆ ನಾನು ಇದನ್ನು ಭಾಗಿಸಿದರೆ ಮತ್ತು ನಾನು ಈ ರೀತಿ ಪುನಃ ಬರೆದರೆ dydxyxx2y6 ಹಾಗಾಗಿ ನಾನು x ನೊಂದಿಗೆ ಭಾಗಿಸಿದರೆ x 0 ಗೆ ಸಮಾನವಾಗಿಲ್ಲದ ಕಾರಣ ನಾನು ಊಹಿಸುತ್ತೇನೆ ಹಾಗಾಗಿ ನಾನು ಅದನ್ನು ಭಾಗಿಸಬಹುದು ಅದು ಶೂನ್ಯವಾಗಿದ್ದರೆ ನೀವು ಭಾಗಿಸಲು ಸಾಧ್ಯವಿಲ್ಲ ಆದ್ದರಿಂದ x 0 ಗೆ ಸಮನಾಗಿದ್ದರೆ ಆ ಹಂತದಲ್ಲಿ ನಾನು ಭಾಗಿಸಿದರೆ ಅದು ಇದ್ದರೆ ಶೂನ್ಯವು ಡೊಮೇನ್ನ ಬಿಂದುವಾಗಿದ್ದರೆ ನಾನು ಈ ಸಮೀಕರಣವನ್ನು ಪರಿಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದು ಅಲ್ಲ ಆದ್ದರಿಂದ ಇದು ಡೊಮೇನ್ ಆಗಿದೆ ಡೊಮೇನ್ ಆಗಿರಬೇಕು ಶೂನ್ಯವನ್ನು ಒಳಗೊಂಡಿರದ ಕೆಲವು ಡೊಮೇನ್ ಸರಿ ಆದ್ದರಿಂದ ಈಗ ಇದು ಬರ್ನೌಲ್ಲಿಸ್bernoullis ಸಮೀಕರಣದ ರೂಪದಲ್ಲಿ ನಾವು ಆಯ್ಕೆ ಮಾಡುತ್ತೇವೆ ಈಗ ನಾವು ಇದನ್ನು ಭಾಗಿಸುತ್ತೇವೆ ನೀವು ಬಲಭಾಗವು x ನ ಕಾರ್ಯವನ್ನು x ಚದರ ಮಾಡಲು ಮಾತ್ರ ಬಯಸುತ್ತೀರಿ ನಾವು ಎಲ್ಲವನ್ನೂ y6 ನೊಂದಿಗೆ ಭಾಗಿಸುತ್ತೇವೆ ಆದ್ದರಿಂದ ನಾವು y 6dydxy 5xx2 ಅನ್ನು ಹೊಂದಿದ್ದೇವೆ ಈಗ ರೂಪಾಂತರವನ್ನು ಆಯ್ಕೆಮಾಡಿ Zy 5 ಅದು dZdx 5 y 6dydx ಮಾಡುತ್ತದೆ ಈಗ ಇದನ್ನು ನಾನು ಇಲ್ಲಿ ಬದಲಾಯಿಸಬಹುದು ಇದು ಈ ನಿಯಮಗಳು ಎರಡೂ ಒಂದೇ ಆಗಿರುತ್ತವೆ ಆದ್ದರಿಂದ ನಾವು 15 dZdxZxx2 ನೊಂದಿಗೆ ಬದಲಾಯಿಸಬಹುದು ಆದ್ದರಿಂದ ಇದು ಇದು dZdx 5Zx 5 x2 ಅನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಈ ಪರಿಹಾರವನ್ನು ನೋಡಬಹುದು ಈ ಸಮೀಕರಣವನ್ನು ನೀವು ಹೇಗೆ ಪರಿಹರಿಸುತ್ತೀರಿ ಆದ್ದರಿಂದ ಈ ಸಮೀಕರಣವನ್ನು ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅನ್ನು ಗುಣಿಸುವ ಮೂಲಕ ಪರಿಹರಿಸಬಹುದು ಏಕೆಂದರೆ ಇದು ರೇಖೀಯ ಸಮೀಕರಣವಾಗಿದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ eP dx ಆಗಿದೆ ಇದು ನನ್ನ P ಆದ್ದರಿಂದ e 5x dx ಆಗಿದೆ ಆದ್ದರಿಂದ ಇದು e 5 logx1x5 ಸರಿ ಆದ್ದರಿಂದ ನಾನು dZdx 5Zx 5 x2 ಅನ್ನು 1x5 ನೊಂದಿಗೆ ಗುಣಿಸಿದರೆ ಅದು ಸಮೀಕರಣದ ಎರಡೂ ಬದಿಗಳಲ್ಲಿ ಆಗ ಅದು 1x5dZdx 5Zx6 5x3 ಆಗುತ್ತದೆ ಆದ್ದರಿಂದ ನೀವು ಪಡೆಯುತ್ತೀರಿ ಇದು ಸೂಚಿಸುತ್ತದೆ ಆದ್ದರಿಂದ ಎಡಗೈ ಈಗ ನಾನು ಇದನ್ನು ddxZ 1x5 ಎಂದು ಪುನಃ ಬರೆಯಬಹುದು ನೀವು ಅದನ್ನು ಸುಲಭವಾಗಿ ನೋಡಬಹುದು ಆದ್ದರಿಂದ ಇದು ನಿಖರವಾಗಿ ಇದು ಸರಿ ಆದ್ದರಿಂದ dZdx1x5Zddx1x5 5x3 ಆದ್ದರಿಂದ ddxZ 1x51x5 ಈಗ ಎರಡೂ ಬದಿಗಳನ್ನು ಸಂಯೋಜಿಸಿ ನೀವು ಎರಡೂ ಬದಿಗಳನ್ನು ಸಂಯೋಜಿಸಿ ddxZ 1x5dx 1x5dxC ಇದರಿಂದ ನಾವು ಇಲ್ಲಿ ಕೆಲವು ಲಾಗ್ C ಅನ್ನು ಹೊಂದಬಹುದು ಕೆಲವು ಸ್ಥಿರ ಅನಿಯಂತ್ರಿತ ಸ್ಥಿರವಾಗಿರುತ್ತದೆ C ಏಕೀಕರಣ ಏಕೀಕರಣ ಸ್ಥಿರ ಅನಿಯಂತ್ರಿತ ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಸೂಚಿಸುತ್ತದೆ ಈಗ ನಾವು ಸುಲಭವಾಗಿ ಪರಿಹರಿಸಬಹುದು ಆದ್ದರಿಂದ ಇದು dx ಗೆ ಸಂಬಂಧಿಸಿದಂತೆ ಇದು dx ಗೆ ಸಂಬಂಧಿಸಿದಂತೆ ನಾವು ಇದನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಸರಳವಾಗಿ Z 1x5 14x4C ⇒Z x4C x5 ಈಗ Z ಎಂದರೇನು ನಿಮ್ಮ Z Zy 5 ಅನ್ನು ನೀವು ಬದಲಾಯಿಸಬಹುದು ಆದ್ದರಿಂದ Zy 5C x5 x4 ಆದ್ದರಿಂದ ಇದು ನಿಮ್ಮ ಪರಿಹಾರವಾಗಿದೆ ಆದ್ದರಿಂದ ನೀವು ನಿಜವಾಗಿಯೂ ಸರಳೀಕೃತ ಮಾರ್ಗವನ್ನು ಬಯಸಿದರೆ x y54 C x4 1 4 ಆದ್ದರಿಂದ ಇದು ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ಇದನ್ನು ಸರಳಗೊಳಿಸಿ ಆದ್ದರಿಂದ ಇದು ಅನಿಯಂತ್ರಿತ ಸ್ಥಿರ C ಯೊಂದಿಗೆ ಸಾಮಾನ್ಯ ಪರಿಹಾರವಾಗಿದೆ ನಾವು ಬರ್ನೌಲ್ಲಿಸ್bernoullis ಸಮೀಕರಣವನ್ನು ಹೇಗೆ ಪರಿಹರಿಸಬಹುದು ಇದು ಬರ್ನೌಲ್ಲಿಸ್bernoullis ಸಮೀಕರಣವಾಗಿದೆ ಆದ್ದರಿಂದ ನೀವು ಈ ರೀತಿ ಪರಿಹರಿಸಬಹುದು ನಾನು ನಿಮಗೆ ಇನ್ನೂ ಒಂದು ಉದಾಹರಣೆಯನ್ನು ನೀಡುತ್ತೇನೆ ಆದ್ದರಿಂದ ನಾವು ಇನ್ನೊಂದು ಉದಾಹರಣೆಯನ್ನು ನೀಡಬಹುದು ಇದರಿಂದ ನೀವು ಪರಿಚಿತರಾಗಬಹುದು ಆದ್ದರಿಂದ ನಾವು ಬರ್ನೌಲ್ಲಿಸ್bernoullis ಸಮೀಕರಣದಂತೆ ಕಾಣದ ಆದರೆ ಅದೇ ರೀತಿಯ ಸಮೀಕರಣವನ್ನು ಪರಿಹರಿಸುತ್ತೇವೆ ಸರಿ ಆದ್ದರಿಂದ ನಾವು ಮಾಡುತ್ತೇವೆ ನಾವು ಅದೇ ವಿಧಾನವನ್ನು ಅನುಸರಿಸಿದಾಗ ನಾವು ಅದನ್ನು ಹೇಗೆ ನಿಖರವಾದ ಸಮೀಕರಣವನ್ನಾಗಿ ಮಾಡುತ್ತೇವೆ ಆದ್ದರಿಂದ ಅದು ಕೆಲಸ ಮಾಡುತ್ತದೆ ಇದು ಬರ್ನೌಲ್ಲಿಸ್bernoullis ಸಮೀಕರಣದ ರೂಪವಲ್ಲ ನಾವು ಅದನ್ನು ಪರಿಹರಿಸಬಹುದು ಅದೇ ತಂತ್ರವನ್ನು ಅನ್ವಯಿಸಬಹುದು ಆದ್ದರಿಂದ ನೀವು ಈ ಸಮೀಕರಣವನ್ನು ಪರಿಹರಿಸಿದ್ದರೆdydx x sin2yx3y ಸಿಗುತ್ತದೆ ಆದ್ದರಿಂದ ನಾವು ಈ ಸಮೀಕರಣವನ್ನು ಪರಿಹರಿಸುತ್ತೇವೆ ಅದು ಇಲ್ಲದಿದ್ದರೂ ಇದು ರೇಖೀಯ ಸಮೀಕರಣ ಅಥವಾ ಬರ್ನೌಲ್ಲಿಸ್bernoullis ಸಮೀಕರಣದ ಹತ್ತಿರವೂ ಇಲ್ಲ ಆದ್ದರಿಂದ ಮುಖ್ಯ ಉಪಾಯವೆಂದರೆ ಅದನ್ನು ಮಾಡಲು ಪ್ರಯತ್ನಿಸುವುದು ಆದ್ದರಿಂದ ನೀವು ಬಲಗೈಯಲ್ಲಿ ನಾನು ಅದನ್ನು x ನ ಕಾರ್ಯವನ್ನು ಮಾತ್ರ ಮಾಡಿದರೆ ನಾನು y ನೊಂದಿಗೆ ಭಾಗಿಸಬೇಕಾಗುತ್ತದೆ ಆದ್ದರಿಂದ 1y dydx 1y x 2siny cosyx3y dydx x 2tan y x3 ಆದ್ದರಿಂದ ನೀವು ಈ ಫಾರ್ಮ್ ಅನ್ನು ಹೊಂದಿದ್ದೀರಿ ನಾನು ಬಲಭಾಗವನ್ನು ಭಾಗಿಸುತ್ತೇನೆ ನಾನು ಅದನ್ನು x ನ ಕಾರ್ಯವನ್ನಾಗಿ ಮಾಡುತ್ತೇನೆ ಈಗ ಎಡಭಾಗ ನಾನು ಅದೇ ತಂತ್ರವನ್ನು ಅನುಸರಿಸಿದರೆ ಎಡಗೈ ಆ ಅವಲಂಬಿತ ವೇರಿಯೇಬಲ್ ಹಾಗಾದರೆ ನೀವು ಅವಲಂಬಿತ ವೇರಿಯಬಲ್ ಯಾವುದು ಹಾಗಾಗಿ ನಾನು 2xx 2 ಅನ್ನು ಬರೆಯುತ್ತೇನೆ ಆದ್ದರಿಂದ ಅವಲಂಬಿತ ವೇರಿಯಬಲ್ ಕೇವಲ x ನ ಕಾರ್ಯವಾಗಿದೆ ನೀವು ರೇಖೀಯ ಸಮೀಕರಣವನ್ನು ಬಯಸಿದರೆ ನೀವು ಇಲ್ಲಿ ಇರಲು ಬಯಸುವ ಯಾವುದೇ ಅವಲಂಬಿತ ವೇರಿಯಬಲ್ಗೆ ಇದು P x ಆಗಿದೆ ಆದ್ದರಿಂದ ನಾವು ಅನ್ವಯಿಸೋಣ ಆದ್ದರಿಂದ 2 tanyZ ನಾನು ಇದನ್ನು ಮಾಡಿದರೆ ನಾನು ಇತರ ಪದವನ್ನು ಬದಲಾಯಿಸಬಹುದೇ ಹಾಗಾಗಿ ನಾನು ಮಾಡಬಹುದು ನಾನು ಮಾಡಬಹುದೇ ನಾನು ಅದನ್ನು ರೇಖೀಯ ಸಮೀಕರಣವನ್ನು ಮಾಡಬಹುದೇ ಸರಿ ನಂತರ y dydxdZdx ಆದ್ದರಿಂದ ಅದು ಸೂಚಿಸುತ್ತದೆ ನಂತರ ಪ್ರಶ್ನೆ ಆಗುತ್ತದೆ ಸ್ವೀಕರಿಸಿದ ಮೊದಲ ಪದವು 12dZdx x Zx3 ಆಗುತ್ತದೆ ಈಗ ನಾವು ರೇಖೀಯ ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಅದು dZdx 2x Z2 x3 ಆಗುತ್ತದೆ ಇದು ರೇಖೀಯ ಸಮೀಕರಣವಾಗಿದೆ ಈಗ ನೀವು ಅದನ್ನು ಪರಿಹರಿಸಬಹುದು ಈಗ ನೀವು eP dx ನೊಂದಿಗೆ ಲೆಕ್ಕಾಚಾರ ಮಾಡಬಹುದಾದ ಇಂಟಿಗ್ರೇಟಿಂಗ್ ಅಂಶವನ್ನು ನಾನು ಅನ್ವಯಿಸುತ್ತಿದ್ದೇನೆ ಇದು ರೇಖೀಯ ಸಮೀಕರಣ 2x dx ಅನ್ನು ಪರಿಹರಿಸುವ ನಿಮ್ಮ P ಕಾರ್ಯವಿಧಾನವಾಗಿದೆ ಆದ್ದರಿಂದ ಇದು I e2x dxex2 ಆಗುತ್ತದೆ ಇದು ನಿಮ್ಮ ಇಂಟಿಗ್ರೇಟಿಂಗ್ ಅಂಶವಾಗಿದೆ ಸರಿ ಆದ್ದರಿಂದ ಇಂಟಿಗ್ರೇಷನ್ ಸ್ಥಿರಾಂಕ ಏನೇ ಇರಲಿ ನೀವು ನಿರ್ಲಕ್ಷಿಸಬಹುದು ಏಕೆಂದರೆ ಅದು C1 ಆಗಿ ಬರುತ್ತದೆ ಅದು e ಪವರ್ C ಗೆ ಸಮನಾಗಿರುತ್ತದೆ ಅದನ್ನು ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡುವಾಗ ಅದನ್ನು ಒಂದಾಗಿ ತೆಗೆದುಕೊಳ್ಳಬಹುದು ಸರಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈ ರೀತಿ ನೀವು ಲೆಕ್ಕ ಹಾಕುತ್ತೀರಿ ಆದ್ದರಿಂದ ex2dZdx 2x ex2Z2 x3ex2 ಅನ್ನು ನಾವು ಎರಡೂ ಬದಿಗಳಿಂದ ಗುಣಿಸುತ್ತೇವೆ ಆದ್ದರಿಂದ ಇದು ಸೂಚಿಸುತ್ತದೆ ಸಂಪೂರ್ಣ ಎಡಭಾಗವನ್ನು ನಾನು ddxZ ex22 x3ex2 ಎಂದು ಬರೆಯಬಹುದು ಇದು ಸೂಚಿಸುತ್ತದೆ ಈಗ ನೀವು x ಗೆ ಸಂಬಂಧಿಸಿದಂತೆ ಎರಡೂ ಬದಿಗಳನ್ನು ಸಂಯೋಜಿಸಬಹುದು ಮತ್ತು ನೀವು ಸ್ಥಿರವನ್ನು ಮಾಡಬಹುದು ಅಲ್ಲಿ C ಒಂದು ಏಕೀಕರಣ ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಸ್ಥಿರವಾಗಿರುತ್ತದೆ ಅನಿಯಂತ್ರಿತ ಸ್ಥಿರವಾಗಿರುತ್ತದೆ ಸರಿ ಆದ್ದರಿಂದ ಇದು ನನಗೆ Zex2C 2 x3ex2dx ನೀಡುತ್ತದೆ ನಾನು x2t ಅನ್ನು ಬದಲಾಯಿಸಿದರೆ ಇದು ಆಗುತ್ತದೆ ಅದು ಆಗುತ್ತದೆ x2t ಅನ್ನು ಆಯ್ಕೆ ಮಾಡಿ ಆದ್ದರಿಂದ ನೀವು 2x dxdt ಅನ್ನು ಹೊಂದಿದ್ದೀರಿ ಆದ್ದರಿಂದ ಒಂದು 2x dx ನಾನು ಆ dt ಅನ್ನು ಬದಲಿಸುತ್ತೇನೆ ಉಳಿದಿರುವ Zex2C t etdt ಹಾಗಾದರೆ ಇದೇ ಪರಿಹಾರ ಇದು Ze x2Ct 1et⇒2 tanye x2Cex2 ಆದ್ದರಿಂದ ಇದು ಸಮೀಕರಣದ ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ಇದು x ನ ಕಾರ್ಯವಾಗಿದೆ ಸರಿ x ಮತ್ತು y ನ ಕಾರ್ಯ ಆದ್ದರಿಂದ y ಪರಿಹಾರವಾಗಿದೆ ನೀವು ಈ ಸಂಬಂಧವನ್ನು ಸೂಚ್ಯವಾಗಿ ಪೂರೈಸಬಹುದು ಆದ್ದರಿಂದ ಇದು ಸಾಮಾನ್ಯ ಪರಿಹಾರವಾಗಿದೆ ಸರಿ ಇದು ಸಮೀಕರಣದ ಸಾಮಾನ್ಯ ಪರಿಹಾರವಾಗಿದೆ ಸರಿ ಬರ್ನೌಲ್ಲಿಸ್bernoullis ಸಮೀಕರಣದಂತೆ ಕಾಣದಿದ್ದರೂ ನೀವು ಹೀಗೆ ಪರಿಹರಿಸುತ್ತೀರಿ ನಾವು ಅದನ್ನು ಮಾಡಲು ಪ್ರಯತ್ನಿಸಬಹುದು x ನ ಬಲಭಾಗದ ಕಾರ್ಯ ಮತ್ತು ನಂತರ ಮತ್ತು ನಂತರ ನೀವು ಎಡಭಾಗವನ್ನು ಮಾಡಿ ಮೂಲಕ ಬರೆಯಲು ಪ್ರಯತ್ನಿಸಿ ಬದಲಿಸಿ ಕೆಲವು ಅವಲಂಬಿತ ವೇರಿಯಬಲ್ ಅನ್ನು ಆರಿಸುವುದು ಸರಿ ಸರಿ ಇಲ್ಲಿ ನಾನು ನಿಮಗೆ ಬೇಕಾದ x ಗೆ Z ಗೆ x ಅನ್ನು ಆಯ್ಕೆ ಮಾಡಿದ್ದೇನೆ ಇದು ರೇಖೀಯ ಸಮೀಕರಣವಾಗಿರಲು ನೀವು ಬಯಸಿದರೆ ನೀವು 2 ನೇ ಪದವನ್ನು Px Z ಆಗಿರಬೇಕು ಇದು y ಅಲ್ಲದಿದ್ದರೆ ನೀವು Z ನೊಂದಿಗೆ ಬದಲಾಯಿಸಿದರೆ ನೀವು ನನ್ನ ಮೊದಲ ಪದವನ್ನು ಏನಾದರೂ ಮಾಡಬಹುದೇ ಆದ್ದರಿಂದ ಇಡೀ ಪದವು ಒಟ್ಟಿಗೆ ಉತ್ಪನ್ನವಾಗಿದೆ ಅದು ರೇಖೀಯ ಸಮೀಕರಣವಾಗುತ್ತದೆ ಸರಿ ಅದನ್ನೇ ನಾವು ಮಾಡಿದ್ದೇವೆ ಆದ್ದರಿಂದ ನೀವು ಕೆಲವು ಮೊದಲ ಕ್ರಮಾಂಕದ ಸಮೀಕರಣಗಳನ್ನು ಪರಿಹರಿಸಬಹುದು ಅವು ರೇಖೀಯ ಸಮೀಕರಣಗಳಲ್ಲದಿದ್ದರೂ ನಾವು ಡಿಫರೆನ್ಷಿಯಲ್ ಅನ್ನು ಪರಿಹರಿಸಬಹುದು ಅದು ಬರ್ನೌಲಿಯ ಸಮೀಕರಣ ಅಥವಾ ರೇಖೀಯ ಸಮೀಕರಣಕ್ಕೆ ಹತ್ತಿರವಿರುವ ಸಮೀಕರಣಗಳಂತೆಯೇ ಇರುತ್ತದೆ ಹಾಗಾಗಿ ನಾನು ವಿಧಾನವನ್ನು ವಿವರಿಸಿದ್ದೇನೆ ಮತ್ತು ನಂತರ ನಿಮಗೆ ಒಂದು ಉದಾಹರಣೆಯನ್ನು ನೀಡಿದ್ದೇನೆ ನಿಮಗೆ ಸಮಸ್ಯೆಯಿದ್ದರೆ ಯಾವ ವಿಧಾನವನ್ನು ಅನ್ವಯಿಸಬೇಕು ಎಂದು ನಿಮಗೆ ಹೇಗೆ ಗೊತ್ತು ಆದ್ದರಿಂದ ನಾವು ಈಗ ಆಯ್ಕೆ ಮಾಡುತ್ತೇವೆ ನಾವು ಕೆಲವು ಸಮಸ್ಯೆಗಳೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ನಂತರ ನಾವು ಹೇಗೆ ಮಾಡುತ್ತೇವೆ ಹೇಗೆ ಅವುಗಳನ್ನು ಒಂದೊಂದಾಗಿ ಪರಿಹರಿಸುವುದು ಹೇಗೆ ಎಂದು ನೋಡೋಣ ಸರಿ ಆದ್ದರಿಂದ ನಾವು ಒಂದು ಸಮಸ್ಯೆಯನ್ನು ಆಯ್ಕೆ ಮಾಡುತ್ತೇವೆ ಸರಿ ಹಾಗಾಗಿ ಕೆಲವು ಸಮಸ್ಯೆಗಳನ್ನು ಮಾಡೋಣ ಆದ್ದರಿಂದ ನಾನು ಒಂದನ್ನು ಮಾಡುತ್ತೇನೆ ಮೊದಲನೆಯದು ಈ ಸಮೀಕರಣವನ್ನು ಪರಿಹರಿಸಿ 1exydxexy1 xydy0 ಎಂದು ಬರೆಯೋಣ ನಾನು ಈ ರೂಪದಲ್ಲಿ ಹೊಂದಿದ್ದರೆ ನಾನು ಅದನ್ನು ಪ್ರತ್ಯೇಕಿಸಬಹುದೇ ಆದ್ದರಿಂದ ನಾನು ಸಮೀಕರಣವನ್ನು ನೋಡಬೇಕಾಗಿದೆ ಆದ್ದರಿಂದ ಸಮೀಕರಣವನ್ನು ವ್ಯಾಖ್ಯಾನಿಸಲಾಗಿದೆ ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಪ್ರತಿ x ನಿಜಕ್ಕೆ ಸೇರಿದೆ ಎಂದು ವ್ಯಾಖ್ಯಾನಿಸಲಾಗಿದೆ ಅದನ್ನು ನಾವು ನೋಡಬೇಕಾಗಿದೆ ನೀವು ಲಿಖಿತ ರೂಪದಲ್ಲಿdydx ಅನ್ನು ಬರೆದರೂ ಸಹನಾನು dydx1exyexy1 xy ಎಂದು ಬರೆಯುತ್ತೇನೆ ಆದ್ದರಿಂದ ಇದನ್ನು ಹೇಗೆ ನೀಡಲಾಗಿದೆ ಆದ್ದರಿಂದ ಆದ್ದರಿಂದ ಅದು ಸಮವಾಗಿಲ್ಲ ಆದ್ದರಿಂದ ನೀವು ಸ್ಪಷ್ಟವಾಗಿ ನೋಡಬಹುದು ಇದು ಸುಲಭವಲ್ಲ ಇದು ಏಕರೂಪವಾಗಿದೆಯೇ ಆದ್ದರಿಂದ ನಿಮಗೆ ಸಾಧ್ಯವಿಲ್ಲ ನೀವು ಅದರ ಮೊದಲನೆಯದನ್ನು ಮಾಡಲು ಸಾಧ್ಯವಿಲ್ಲ ನಿಮಗೆ ಸಾಧ್ಯವಿಲ್ಲ ಇದನ್ನು x ನ ಕಾರ್ಯವಾಗಿ y ಯ ಕಾರ್ಯಗಳಾಗಿ ಬೇರ್ಪಡಿಸಲಾಗುವುದಿಲ್ಲ ಎಂದು ನೀವು ನೋಡಬಹುದು ಆದ್ದರಿಂದ ನಿಮಗೆ ತಿಳಿದಿರುವ ಮುಂದಿನ ವಿಧಾನವು ಏಕರೂಪದ ವಿಧಾನವಾಗಿದೆ ಅಲ್ಲಿ ಬಲಭಾಗವು ಏಕರೂಪವಾಗಿದ್ದರೆ ಅಥವಾ ಇಲ್ಲದಿದ್ದರೆ ಆದ್ದರಿಂದ ಇದು ವಾಸ್ತವವಾಗಿ dydxy 1exyexy x y ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸ್ಪಷ್ಟವಾಗಿ y exy ಒಂದು ಏಕರೂಪದ ಕಾರ್ಯವಾಗಿದೆ 1exy x y exy ಆದ್ದರಿಂದ ಇದು ಸಮೀಕರಣವಾಗಿದೆ ಆದ್ದರಿಂದ ವಾಸ್ತವವಾಗಿ ಇದು ಏಕರೂಪವಾಗಿರುತ್ತದೆ ಆದರೆ ಕೆಲವೊಮ್ಮೆ ಈ ಉದಾಹರಣೆಯಿಂದ ಉದಾಹರಣೆಗೆ ಇದರಲ್ಲಿ ಇದು ಏಕರೂಪದ ಕಾರ್ಯವಾಗಿದ್ದರೂ ಸಹ ನೀವು ನಿಜವಾಗಿ ಏಕರೂಪತೆಯನ್ನು ಅನುಸರಿಸಿದರೆ ವಿಧಾನವು ಸಂಕೀರ್ಣವಾಗುತ್ತದೆ ಆದ್ದರಿಂದ ನೀವು ಸುಲಭವಾಗಿ ನೋಡಬಹುದು ಅದು ಕರ್ವ್ ಆಗಿದ್ದರೆ ನೀವು ಕಷ್ಟವನ್ನು ನೋಡುತ್ತೀರಿ ಆದ್ದರಿಂದ dydxy 1exyexy x yವಾಸ್ತವವಾಗಿ ಏಕರೂಪದ ಸಮೀಕರಣವಾಗಿದೆ ಈ ಬಲಭಾಗವು ಏಕರೂಪದ ಕಾರ್ಯವಾಗಿದೆ ಆದ್ದರಿಂದ ನೀವು x ನ F ಅನ್ನು ಹುಡುಕುತ್ತಿದ್ದೀರಿ y ಕ್ಷಮಿಸಿ ಏಕರೂಪದ ಕಾರ್ಯ x ಸ್ವತಂತ್ರ ವೇರಿಯಬಲ್ y ಅವಲಂಬಿತ ವೇರಿಯೇಬಲ್ ಸರಿ ಆದ್ದರಿಂದ ಇದು ನಿಮ್ಮ ಬಳಿ ಇದೆ ಆದ್ದರಿಂದ ಇದು ಏಕರೂಪವಾಗಿದ್ದರೆ ನೀವು ಸುಲಭವಾಗಿ x lx yly ಎಂದು ಹೇಳಬಹುದು ಹಾಗಾದರೆ ಏನಾಗುತ್ತದೆ exyexy ಹಾಗಾಗಿ ಏನೂ ಇಲ್ಲ ಬದಲಾವಣೆ ಇಲ್ಲ ನ್ಯೂಮರೇಟರ್ ಅಂತಿಮವಾಗಿ ನೀವು yly ಅನ್ನು ಹಾಕಿದಾಗ L ಹೊರಬರುತ್ತದೆ ಆದ್ದರಿಂದ l1 ಅದೇ ರೀತಿ ನೀವು ಇಲ್ಲಿ ಹಾಕಿದರೆ ಛೇದದಲ್ಲಿ ಅದೇ ವಿಷಯ ಹೊರಬರುತ್ತದೆ ನೀವು x lx ಅನ್ನು ಬದಲಾಯಿಸಿದಾಗ yly l ಹೊರಬರುತ್ತದೆ ಮತ್ತು ನಾವು l1 ಅನ್ನು ಪಡೆಯುತ್ತೇವೆ ಆದ್ದರಿಂದ l1 ಆದ್ದರಿಂದ ನಾವು l0 ಅನ್ನು ಪಡೆಯುತ್ತೇವೆ ಆದ್ದರಿಂದ dydxy 1exyexy x y ಎಂಬುದು ಡಿಗ್ರಿ ಶೂನ್ಯದ ಏಕರೂಪದ ಕಾರ್ಯವಾಗಿದೆ ಆದ್ದರಿಂದ ಇದು ಸ್ಪಷ್ಟವಾಗಿ ಏಕರೂಪದ ಕಾರ್ಯವಾಗಿದೆ ನಾವು ಮುಂದೆ ಹೋಗಬಹುದು ಆದ್ದರಿಂದ ನಾವು yyvx ಅನ್ನು ಆರಿಸಿದರೆ v ಹೊಸ ಅವಲಂಬಿತ ವೇರಿಯೇಬಲ್ ಆಗಿದ್ದರೆ ನಾವು yvx ಅನ್ನು ಆರಿಸಿದರೆ ಎಡಭಾಗವನ್ನು ನಾನು dydxvx dvdx vx dvdxvx 1exvxexvx x vxv1e1ve1v1 v ಎಂದು ಬದಲಾಯಿಸುತ್ತೇನೆ ಆದ್ದರಿಂದ ನೀವು ಈ v ಅನ್ನು ರದ್ದುಗೊಳಿಸಬಹುದು ನೀವು ಈ x ಅನ್ನು ಎರಡೂ ಬದಿಗಳಲ್ಲಿ ರದ್ದುಗೊಳಿಸಬಹುದು ಹಾಗಾಗಿ ನಾನು ಈ ರೀತಿ ಬರೆಯಬಹುದು ಇದು ಕೇವಲ v ಮತ್ತು x ನ ಕಾರ್ಯವಾಗಿದೆ ಆದ್ದರಿಂದ ಇದು ಸಮಾನವಾಗಿರುತ್ತದೆ ಆದ್ದರಿಂದ x dvdxv1e1ve1v1 v vv1e1v ve1vv2e1ve1v1 v ಆದ್ದರಿಂದ ನೀವು ಇದರೊಂದಿಗೆ ve1v ಪದವನ್ನು ರದ್ದುಗೊಳಿಸಬಹುದು ಆದ್ದರಿಂದ ನಾವು ಅಂತಿಮವಾಗಿ ಹೊಂದಿದ್ದೇವೆ ನಾವು ಹೊಂದಿದ್ದೇವೆ ಆದ್ದರಿಂದ ನಾವು x dvdxv1v e1ve1v1 v ಅನ್ನು ಹೊಂದಿದ್ದೇವೆ ಎಂದು ಇದು ಸೂಚಿಸುತ್ತದೆ ಆದ್ದರಿಂದ ಇದು ನಮ್ಮಲ್ಲಿದೆ ಆದ್ದರಿಂದ ಅಂತಿಮವಾಗಿ ನೀವು e1v1 v v1v e1vdvdxx ಬರೆಯಲು ಸಾಧ್ಯವಾದರೆ ನಾನು ಎಲ್ಲವನ್ನೂ ಒಂದೇ ಕಡೆ ತಂದಿದ್ದೇನೆ ಆದ್ದರಿಂದ ನಾವು dv ಹೊಂದಿದ್ದೇವೆ ಇದು x ನಿಂದ dx ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈಗ ಎರಡೂ ಬದಿಗಳನ್ನು ಸಂಯೋಜಿಸಬಹುದು ಮತ್ತು ಈ ರೀತಿ ಬರೆಯಬಹುದು e1v1 v v1v e1vdv dxxC ಹಾಗಾಗಿ ಈ ಅವಿಭಾಜ್ಯವನ್ನು ನಾನು ಹೊಂದಿದ್ದೇನೆ ಆದರೆ ಇದನ್ನು ಹೊಂದಲು ಸ್ವಲ್ಪ ಕಷ್ಟ ಆದ್ದರಿಂದ ನೀವು ಬಯಸಿದರೆ ನೀವು ಮುಂದುವರಿಯಿರಿ ಮತ್ತು ಇದು ನಾನು ಮೌಲ್ಯಮಾಪನ ಮಾಡಬಹುದಾದರೆ vx ನ ಕಾರ್ಯವಾಗಿ ಯಾವುದೇ ಮೌಲ್ಯವನ್ನು ನೀವು ಹೇಳಬಹುದು ಮತ್ತು ಅಂತಿಮವಾಗಿ ನೀವು v ನಿಂದ ಬದಲಾಯಿಸಬಹುದು ಅಲ್ಲಿ vyx ಸಾಮಾನ್ಯ ಪರಿಹಾರವಾಗಿದೆ ಏಕೆಂದರೆ ಇದು ಹೀಗಿರಬೇಕು ಸೂಚ್ಯ ಕಾರ್ಯ y ಪರಿಹಾರವನ್ನು ಹೊಂದಿರುವ ಸೂಚ್ಯ ಸಂಬಂಧ ನೀವು x ನ ಕಾರ್ಯವಾಗಿ y ಅನ್ನು ಹುಡುಕುತ್ತಿದ್ದರೆ ಇದು ಅನಿಯಂತ್ರಿತ ಸ್ಥಿರವಾದ C ನೊಂದಿಗೆ ಈ ಸೂಚ್ಯ ಸಂಬಂಧವನ್ನು ಪೂರೈಸುತ್ತದೆ ಇದು ನೀಡಿದ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿರಬೇಕು ಆದರೆ ನೀವು ಅರ್ಧ ಕೆಲಸ ಮಾತ್ರ ಮಾಡಿದ್ದೀರಿ ಆದ್ದರಿಂದ ನೀವು ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಲು ಸಾಧ್ಯವಾಗಲಿಲ್ಲ ಇದು ಕಾರಣವಲ್ಲ ಆದ್ದರಿಂದ ನೀವು ಕೆಲವೊಮ್ಮೆ ಕೊನೆಗೊಳ್ಳಬಹುದು ಕೆಲವೊಮ್ಮೆ ಕೆಲವು ಸಮೀಕರಣಗಳು ಕೆಲವೊಮ್ಮೆ ಕೆಲವು ಅವಿಭಾಜ್ಯಗಳನ್ನು ನೀವು ಮೌಲ್ಯಮಾಪನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿಮಗೆ ಸಾಧ್ಯವಾಗದಿದ್ದರೆ ನೀವು ಕೇವಲ ಮೌಲ್ಯಮಾಪನ ಮಾಡಿ ಆದ್ದರಿಂದ ಅವಿಭಾಜ್ಯ ಮೌಲ್ಯ ಏನೇ ಇರಲಿ ಅದು x ನ ಕಾರ್ಯವಾಗಿರಬೇಕು ಅದು ಅಸ್ತಿತ್ವದಲ್ಲಿದ್ದರೆ ಸರಿ ತದನಂತರ ಇಡೀ ವಿಷಯದೊಂದಿಗೆ ಅವಿಭಾಜ್ಯದೊಂದಿಗೆ ಉದಾಹರಣೆಗೆ ನಾವು ಇದನ್ನು ಹೊಂದಿದ್ದೇವೆ ಇದು ಸಾಮಾನ್ಯ ಪರಿಹಾರವಾಗಿರಬೇಕು ಆದ್ದರಿಂದ ನೀವು ಸ್ಪಷ್ಟ ರೂಪದಲ್ಲಿ ಬಯಸಿದರೆ ನೀವು ಸ್ಪಷ್ಟ ರೂಪದಲ್ಲಿ ಬಯಸಿದರೆ ಈ ಸಮೀಕರಣ ಅದೇ ಸಮೀಕರಣ ನಾವು ಬೇರೆ ರೀತಿಯಲ್ಲಿ ದಾಳಿ ಮಾಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಉತ್ತಮ ಮಾರ್ಗವೆಂದರೆ x ಸ್ವತಂತ್ರ ವೇರಿಯೇಬಲ್ y ಅವಲಂಬಿತ ವೇರಿಯೇಬಲ್ ಸರಿ ಆದ್ದರಿಂದ ನೀವು ಒಂದು ಹೊಂದಿದ್ದೀರಿ ಈಗ ಅಂತಿಮವಾಗಿ ನೀವು ಸಾಮಾನ್ಯ ಪರಿಹಾರವನ್ನು ಕಂಡುಕೊಂಡಿದ್ದೀರಿ ಒಂದು ಸೂಚ್ಯ ಸಂಬಂಧವಾಗಿ y ತೃಪ್ತಿಪಡಿಸುತ್ತದೆ y ಮತ್ತು x ಇದರಿಂದ ತೃಪ್ತವಾಗಿದೆ y ಸೂಚ್ಯ ಸಂಬಂಧವನ್ನು ತೃಪ್ತಿಪಡಿಸುತ್ತಿದೆ ಸರಿ ಎಂದು ನೀವು ಭಾವಿಸಿದರೆ ಅಂತಹ ಕಾರ್ಯವು y ಅಸ್ತಿತ್ವದಲ್ಲಿದೆ ಎಂದು ಭಾವಿಸೋಣ ಪರಿಹಾರವಿದೆ ಆದ್ದರಿಂದ ಕೊಟ್ಟಿರುವ ಸಮೀಕರಣಕ್ಕೆ ಪರಿಹಾರ ಕರ್ವ್ ಆಗಿದೆ ಮತ್ತು ನೀವು y ಫಂಕ್ಷನ್ ಅನ್ನು ಹೊಂದಿದ್ದೀರಿ ಮತ್ತು ಅದು ಇನ್ವರ್ಟಿಬಲ್ ಆಗಿರಬಹುದು ಎಂದು ಭಾವಿಸೋಣ y ಇನ್ವರ್ಟಿಬಲ್ ಫಂಕ್ಷನ್ ಇದ್ದರೆ ನೀವು y ಗೆ ಒಂದು ಇನ್ವರ್ಟಿಬಲ್ ಫಂಕ್ಷನ್ ಅನ್ನು ಹೊಂದಿದ್ದರೆ x ಅನ್ನು ಆಯ್ಕೆ ಮಾಡಿ ಅದು ಪೂರೈಸಿದರೆ ನಿಮ್ಮ ಡಿಫರೆನ್ಷಿಯಲ್ ಸಮೀಕರಣವನ್ನು ನೀವು ಪರಿಭಾಷೆಯಲ್ಲಿ ಮಾಡಬಹುದು ನೀವು x ಅನ್ನು ಅವಲಂಬಿತ ವೇರಿಯೇಬಲ್ ಮತ್ತು y ಅನ್ನು ಸ್ವತಂತ್ರ ವೇರಿಯೇಬಲ್ ಆಗಿ ಮಾಡಬಹುದು ಸರಿ ಆದ್ದರಿಂದ ನೀವು ಇಲ್ಲಿ ಸಮೀಕರಣವನ್ನು ನೋಡಿದರೆ ನೀವು ಸಮೀಕರಣವನ್ನು dxdy ಎಂದು ಮಾಡಲು ಪ್ರಯತ್ನಿಸಿದರೆ ನಿಮ್ಮ ಜೀವನವು ಸರಳವಾಗಬಹುದು ಆದ್ದರಿಂದ x ಅಸ್ತಿತ್ವದಲ್ಲಿದ್ದರೆ ನಮಗೆ ನಿಜವಾಗಿಯೂ ತಿಳಿದಿಲ್ಲ ಎಂದು dydx ಅನ್ನು ಬರೆಯುತ್ತೇನೆ x ಅಸ್ತಿತ್ವದಲ್ಲಿದ್ದರೆ y 1 ಅಸ್ತಿತ್ವದಲ್ಲಿದೆ ಎಂದರ್ಥ ಸರಿ ಆದ್ದರಿಂದ ನೀವು y ಗೆ ವಿಲೋಮ ಕಾರ್ಯವನ್ನು ಹೊಂದಿದ್ದೀರಿ ಅದು ಅಸ್ತಿತ್ವದಲ್ಲಿದೆ ಆದ್ದರಿಂದ ನಂತರ ನಾನು ಅದನ್ನು ಬರೆಯಬಹುದು ಅದು ಅಸ್ತಿತ್ವದಲ್ಲಿದ್ದರೆ x ಅನ್ನು ಬಳಸುವುದು ಅವಲಂಬಿತ ವೇರಿಯೇಬಲ್ ಆಗಿದೆ ಆದ್ದರಿಂದ ನೀವು ಸಮೀಕರಣವನ್ನು dxdy ಎಂದು ಬರೆಯಿರಿ ಆದ್ದರಿಂದ ಅದು dxdyexy x yy 1exy ಆಗುತ್ತದೆ ಆದ್ದರಿಂದ ಇದು ನಮ್ಮಲ್ಲಿದೆ ಆದ್ದರಿಂದ y ಸ್ವತಂತ್ರ ವೇರಿಯಬಲ್ ಆಗಿದೆ x ಅವಲಂಬಿತ ವೇರಿಯಬಲ್ ಆಗಿದೆ ಈಗ ನೀವು F ನಿಂದ 1 ಅನ್ನು ನೋಡಬಹುದು F ಒಂದು ಏಕರೂಪದ ಕ್ರಿಯೆಯಾಗಿದ್ದರೆ 1 by F ಸಹ ಏಕರೂಪದ ಕ್ರಿಯೆಯಾಗಿದೆ ಆದ್ದರಿಂದ ಇದು ಶೂನ್ಯ ಡಿಗ್ರಿಯೊಂದಿಗೆ ಏಕರೂಪದ ಕಾರ್ಯವಾಗಿದೆ ಇದು ಸ್ಪಷ್ಟವಾಗಿದೆ ಹಾಗಾಗಿ ನಾನು yx v ಬದಲಿಗೆ ಬಳಸುತ್ತೇನೆ ನಾವು xyv ಅನ್ನು ಬಳಸುತ್ತೇವೆ ಆದ್ದರಿಂದ ಏಕೆ v v ಇಲ್ಲಿ v ಎಂಬುದು x ನ ಕಾರ್ಯವಾಗಿದೆ ಏಕೆಂದರೆ x ಎಂಬುದು y ನ ಕಾರ್ಯವಾಗಿದೆ y y ಸ್ವತಂತ್ರ ವೇರಿಯೇಬಲ್ ಆಗಿದೆ ಆದ್ದರಿಂದ v y ನ ಕಾರ್ಯವಾಗಿರಬೇಕು ಆದ್ದರಿಂದ ನಾವು ಈ ರೀತಿ ಮಾಡಿದರೆ ನಾವು dxdyv ydvdy ಅನ್ನು ಪಡೆಯುತ್ತೇವೆ ಅದೇ ವಿಧಾನಕ್ಕೆ ಸಮಾನವಾಗಿರುತ್ತದೆ dx ಮೂಲಕ dy ಈಗ ನನಗೆ ಇದು ತಿಳಿದಿದೆ ಇದು dxdyv ydvdyev v 11ev ಇದನ್ನು ನಿಭಾಯಿಸುವುದು ಸುಲಭ ಸರಿ ಆದ್ದರಿಂದ ಇದು ಸೂಚಿಸುತ್ತದೆ ಇದು ydvdyev v 11ev vv ev ev v vev1ev ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಇದನ್ನು ರದ್ದುಗೊಳಿಸುವುದನ್ನು ನೋಡಬಹುದು ನಿಮಗೆ ಉಳಿದಿರುವುದು ydvdy vev1ev ಆದ್ದರಿಂದ ನೀವು ಇದನ್ನು ಪರಿಹರಿಸಲು ಬಯಸುತ್ತೀರಿ ಆದ್ದರಿಂದ ಈಗ ಇವುಗಳನ್ನು ಪ್ರತ್ಯೇಕಿಸಲಾಗಿದೆ ಅಲ್ಲಿ v ಮತ್ತು y ವೇರಿಯೇಬಲ್ಗಳನ್ನು ಪ್ರತ್ಯೇಕಿಸಲಾಗಿದೆ ಎಲ್ಲಾ v ವೇರಿಯೇಬಲ್ಗಳನ್ನು ಒಂದು ಬದಿಗೆ ತನ್ನಿ ಆದ್ದರಿಂದ ನೀವು 1evvevdvdyy0 ಪಡೆಯುತ್ತೀರಿ ಇದು ಒಂದಾಗಿದೆ ಈಗ ನಾನು ಎರಡೂ ಬದಿಗಳನ್ನು ಸಂಯೋಜಿಸಬಹುದು ಮತ್ತು ಅಂತಿಮವಾಗಿ ಬಲಭಾಗವನ್ನು ಕೆಲವು ಅನಿಯಂತ್ರಿತ ಸ್ಥಿರವಾಗಿ ಬರೆಯಬಹುದು ಅದನ್ನು ನಾನು ಲಾಗ್ C ಎಂದು ಕರೆಯುತ್ತಿದ್ದೇನೆ ಏಕೆಂದರೆ C ಅನಿಯಂತ್ರಿತ ಸ್ಥಿರವಾಗಿದ್ದರೆ ಲಾಗ್ C ಸಹ ಅನಿಯಂತ್ರಿತ ಸ್ಥಿರವಾಗಿರುತ್ತದೆ ಲಾಗ್ ಮಾಡ್ C ಆದ್ದರಿಂದ ಲಾಗ್ C ಅನಿಯಂತ್ರಿತ ಸ್ಥಿರವಾಗಿದೆ ಆದ್ದರಿಂದ ನೀವು ನಾನು ಇದನ್ನು ಬರೆದಿದ್ದೇನೆ ಏಕೆಂದರೆ ನಾವು ಇದನ್ನು ಹೆಚ್ಚು ಸುಲಭವಾದ ರೀತಿಯಲ್ಲಿ ಸರಳಗೊಳಿಸಬಹುದು ಆದ್ದರಿಂದ ಇದು 1evvevdvdyylog C ಇದು ಈಗ ಸುಲಭವಾಗಿದೆ ಸರಳವಾದ log vev log ylog C ಆಗಿದೆ ಆದ್ದರಿಂದ ಇದು yvevC ಎಂಬುದು ಯಾವ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿದೆ ಈ ಪ್ರತ್ಯೇಕಿಸಬಹುದಾದ ಸಮೀಕರಣವಾಗಿದೆ ಈಗ ಹಿಂತಿರುಗಿ ಮತ್ತು ನಿಮ್ಮ ವೇರಿಯೇಬಲ್ಗಳನ್ನು yxyexyC ಹಾಕಿ ಸರಿ ಆದ್ದರಿಂದ C ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನನಗೆ xy exyC ನೀಡುತ್ತದೆ ಇದು ಸಮೀಕರಣದ ಸಾಮಾನ್ಯ ಪರಿಹಾರವಾಗಿದೆ ಸರಿ ನೀಡಿರುವ ಸಮೀಕರಣದ ಸಾಮಾನ್ಯ ಪರಿಹಾರ ಆದ್ದರಿಂದ ಇದು ಸ್ಪಷ್ಟ ರೂಪದಲ್ಲಿದೆ ನಾನು ಸ್ಪಷ್ಟ ರೂಪದಲ್ಲಿಲ್ಲದಿದ್ದರೂ ಇದು ಸೂಚ್ಯ ರೂಪವಾಗಿದೆ ಆದರೆ ಉತ್ತಮ ರೂಪವಾಗಿದೆ ಆದರೆ ಹಿಂದಿನ ಮಾರ್ಗಕ್ಕಿಂತ ಸೂಚ್ಯ ರೂಪವಾಗಿದೆ ಸರಿ ಆದ್ದರಿಂದ ನೀವು ನೋಡಿದರೆ ಕೆಲವೊಮ್ಮೆ ನೀವು ವಿಲೋಮ ಕಾರ್ಯವನ್ನು ಅದು ಅಸ್ತಿತ್ವದಲ್ಲಿರುವಂತೆ ನೋಡಬೇಕು ನೀವು ಬರೆಯುವುದನ್ನು ಮುಂದುವರಿಸುತ್ತೀರಿ ನೀವು ಅವಲಂಬಿತ ವೇರಿಯಬಲ್ ಹೊಸ ಅವಲಂಬಿತ ವೇರಿಯಬಲ್ x ಗೆ ವಿಲೋಮ ಕಾರ್ಯವಾಗಿ ಸಮಸ್ಯೆಯನ್ನು ಪರಿಹರಿಸುವುದನ್ನು ಮುಂದುವರಿಸುತ್ತೀರಿ ಅಂದರೆ x x ಅವಲಂಬಿತ ವೇರಿಯೇಬಲ್ ಆಗಿ ಮತ್ತು ಅದನ್ನು ಪರಿಹರಿಸಿ ಮತ್ತು ಪರಿಹಾರವನ್ನು ಪಡೆಯಿರಿ ಮತ್ತು ಸೂಚ್ಯ ರೂಪದಲ್ಲಿ ಇರುವ ಅಂತಿಮ ಸಾಮಾನ್ಯ ಪರಿಹಾರವನ್ನು ತೃಪ್ತಿಪಡಿಸುವ ಯಾವುದೇ x ಸಾಮಾನ್ಯ ಪರಿಹಾರವಾಗಿದೆ ಸರಿ ಆದ್ದರಿಂದ ಇದು ಎರಡೂ ರೀತಿಯಲ್ಲಿ ತಲೆಕೆಳಗಾದಂತಿರಬೇಕು ಸರಿ ಯಾವುದಾದರೂ x ಅಂತಹ x ಇದನ್ನು ಪೂರೈಸಿದರೆ ವಿಲೋಮವನ್ನು ಹೊಂದಿದ್ದರೆ ಅದು ವಿಲೋಮವನ್ನು ಹೊಂದಿರುತ್ತದೆ ಅದು ನನ್ನ ಹಿಂದಿನ ಪರಿಹಾರ ರೂಪವನ್ನು ಪೂರೈಸುತ್ತದೆ ಹಿಂದಿನ ಸ್ಪಷ್ಟ ರೂಪ ಸಾಮಾನ್ಯ ಪರಿಹಾರವಾಗಿದೆ ಇದು ಸಾಮಾನ್ಯ ಪರಿಹಾರವಾಗಿದೆ ಸರಿ ಆದ್ದರಿಂದ ನೀವು 2 ವಿಭಿನ್ನ ರೀತಿಯಲ್ಲಿ ಮಾಡಬಹುದು ಆದ್ದರಿಂದ ನೀವು ಉತ್ತಮ ಮಾರ್ಗವನ್ನು ಆರಿಸಿಕೊಳ್ಳಬೇಕು ಇದರಿಂದ ನೀವು ವಿಷಯಗಳನ್ನು ಸರಳಗೊಳಿಸಬಹುದು ಮತ್ತು ಉತ್ತಮ ರೂಪದಲ್ಲಿ ಪಡೆಯಬಹುದು ಅಂತಿಮ ರೂಪವು ಉತ್ತಮವಾಗಿರಬೇಕು ಆದ್ದರಿಂದ ನಾವು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಿದ್ದೇವೆ ಈಗ ನಾವು ಇನ್ನೊಂದು ಸಮಸ್ಯೆಯನ್ನು ಪರಿಹರಿಸೋಣ ಸಮಸ್ಯೆ 2 ನಾವು ಕೆಲವು ಸಮೀಕರಣಗಳನ್ನು ತೆಗೆದುಕೊಳ್ಳೋಣ ನಾವು ಈ ರೀತಿ ಹೊಂದಿದ್ದರೆ ಕೆಲವೊಮ್ಮೆ ನೀವು ಈ ರೀತಿ ಮಾಡಬೇಕಾಗಬಹುದು x dxy dyx2y2 y dx x dy ಈ ಸಮೀಕರಣವನ್ನು ನಾವು ಹೇಗೆ ಪರಿಹರಿಸುತ್ತೇವೆ ನನಗೆ ಯಾವುದೇ ಭರವಸೆ ಇಲ್ಲ ನೀವು x dy ಅನ್ನು ಬರೆದರೂ ನೀವು ಅದನ್ನು a ಮಾಡಲು ಸಾಧ್ಯವಿಲ್ಲ ನೀವು ಅದನ್ನು ಬೇರ್ಪಡಿಸಬಹುದಾದ ರೂಪವನ್ನಾಗಿ ಮಾಡಲು ಸಾಧ್ಯವಿಲ್ಲ ಸರಿ ಅದನ್ನು ನಾವು ನೋಡಬಹುದು ಆದ್ದರಿಂದ ಇದು ಏಕರೂಪವಾಗಿದೆ ಇನ್ನೂ ಆದ್ದರಿಂದ ನೀವು ಅದನ್ನು ನೋಡಲು ಬಯಸುತ್ತೀರಿ ಅದನ್ನು ಬರೆಯಲು ಪ್ರಯತ್ನಿಸಿ ಆದ್ದರಿಂದ xx2y2 ydxyx2y2 xdy0 ⇒dydxy xx2y2x yx2y2 ಆದ್ದರಿಂದ ಇದು ಸ್ಪಷ್ಟವಾಗಿಲ್ಲ ಈ ಬಲಭಾಗವು ಏಕರೂಪದ ಕಾರ್ಯವಲ್ಲ ಆದ್ದರಿಂದ ನಾವು ವಿಧಾನವನ್ನು ಅನ್ವಯಿಸಲು ಸಾಧ್ಯವಿಲ್ಲ ಅಂದರೆ ನಾವು ಇದನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ನಾವು ಇದನ್ನು ಏಕರೂಪವಲ್ಲದ ಏಕರೂಪವಾಗಿ ಕಡಿಮೆ ಮಾಡಲು ಸಾಧ್ಯವಿಲ್ಲ ನಾವು ಕಡಿಮೆ ಮಾಡಲು ಸಾಧ್ಯವಿಲ್ಲ ನೀವು ಈಗ ನಿಖರವಾದ ರೂಪವನ್ನು ನೋಡಬೇಕು ಅದು ನಿಖರವಾಗಿದೆಯೇ ಅಥವಾ ಇಲ್ಲವೇ ಇದು ನಿಖರವಾಗಿದ್ದರೆ ∂N∂x ∂M∂y ∂M∂y ಎಂದರೇನು ಈ xx2y2 y ನನ್ನ M ಇದು ನನ್ನ M ∂M∂y2xy 1 ಆದ್ದರಿಂದ ∂N∂x2xy 1 ಆದ್ದರಿಂದ ವಾಸ್ತವವಾಗಿ ನಿಖರವಾದ ಸಮೀಕರಣ ಆದ್ದರಿಂದ ನೀವು ಈ ರೀತಿ ಲೆಕ್ಕ ಹಾಕುತ್ತೀರಿ ಆದ್ದರಿಂದ ∂M∂y∂N∂x ಅವು ನಿಜವಾಗಿ ಸಮಾನವಾಗಿವೆ ಆದ್ದರಿಂದ ನೀವು ಬಯಸಿದರೆ ನೀವು ನಿಖರವಾದ ಸಮೀಕರಣದ ಮೂಲಕ ಪರಿಹರಿಸಬಹುದು ಇದು ನಿಖರ ಸರಿ ಆದ್ದರಿಂದ ಇದು ನೀವು ಈ M dxN dy0 ರೂಪವನ್ನು ಮಾಡಬೇಕಾಗಿಲ್ಲ ಮತ್ತು ಅದನ್ನು ನಿಖರವಾಗಿ ನೋಡಿ ಕೆಲವೊಮ್ಮೆ ಸಮೀಕರಣವನ್ನು ನೋಡುವ ಮೂಲಕ ನೀವು ಅದನ್ನು ವ್ಯವಸ್ಥೆಗೊಳಿಸಬಹುದು ಅದನ್ನು ಮರುಹೊಂದಿಸಬಹುದು ನೀವು ಅದನ್ನು ನೇರವಾಗಿ ನೋಡಬಹುದು ಅದು ಸಮಗ್ರವಾಗಬಹುದು ನಾನು ಇದನ್ನು ಹೇಗೆ ನೋಡುತ್ತೇನೆ ನೀವು ಅದನ್ನು ನೇರವಾಗಿ ನೋಡಬಹುದು ಈಗ ನಾವು ಸಾಮಾನ್ಯ ಪರಿಹಾರವನ್ನು ಬರೆಯುತ್ತೇವೆ ಆದ್ದರಿಂದ ಇದು ನಿಖರವಾಗಿದೆ ಎಂದು ನಿಮಗೆ ತಿಳಿದ ನಂತರ ಇದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿದೆ ಶೂನ್ಯದಿಂದ ಅವಿಭಾಜ್ಯ ಆದ್ದರಿಂದ ಯಾವುದೇ ಸಮಸ್ಯೆ ಇಲ್ಲ 0 0 ಡೊಮೇನ್ ನಲ್ಲಿದೆ ಆದ್ದರಿಂದ ನೀವು ಇಂಟಿಗ್ರೇಟ್ ಮಾಡಬಹುದು 0xxx2y2 ydx0yy2dyC ಆದ್ದರಿಂದ ಇದು ನನಗೆ x44x2y22 xy ನೀಡುತ್ತದೆ ಅದು ಮೊದಲ ಅವಿಭಾಜ್ಯವಾಗಿದೆ ಸರಿ ತದನಂತರ 2 ನೇ ಒಂದು ಈ y44 ಸ್ಥಿರವಾಗಿರುತ್ತದೆ ಈ x44x2y22 xyy44C ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ನಿಮ್ಮ ಸಾಮಾನ್ಯ ಪರಿಹಾರವನ್ನು ನೀವು ಹೇಗೆ ಪಡೆಯುತ್ತೀರಿ ಸರಿ ನಿಖರವಾದ ಸಮೀಕರಣ ವಿಧಾನದಿಂದ ಸಮೀಕರಣವನ್ನು ನೇರವಾಗಿ ನೋಡುತ್ತಿದ್ದೇನೆ ಆದ್ದರಿಂದ ನಾನು ಈ ಸಮೀಕರಣವನ್ನು ಈ ರೂಪದಲ್ಲಿ ಪುನಃ ಬರೆಯುತ್ತೇನೆ ಹಾಗಾಗಿ ನಾನು ಸಂಯೋಜಿಸಬಹುದಾದ x dx y dy ನಾನು xdxydyy dx x dyx2y2 ಗೆ ಸಮಾನವಾಗಿ ಸಂಯೋಜಿಸಬಹುದು ಹಾಗಾಗಿ ಇದನ್ನು ನಾನು xdxydyy dx x dyy2 11xy2 ಎಂದು ಪುನಃ ಬರೆಯುತ್ತೇನೆ ಈಗ ನಾನು ಎರಡೂ ಬದಿಗಳನ್ನು ಸಂಯೋಜಿಸಬಲ್ಲೆ ಆದ್ದರಿಂದ ನೀವು ಸುಲಭವಾಗಿ ಬಲಭಾಗವನ್ನು ಹೇಳಬಹುದು y dx x dyy2 is the dxy xdxydydxy1xy2dZ1Z2 ಆಯ್ಕೆಮಾಡಿ ಆದ್ದರಿಂದ ಎಡಭಾಗವು xdxydy ಆಗಿದೆ ಈಗ ನಾನು ಸಂಯೋಜಿಸುತ್ತೇನೆ ಅವು ನಿಖರವಾದ ರೂಪದಲ್ಲಿವೆ ಆದ್ದರಿಂದ ನಾನು ಸಂಯೋಜಿಸಿದರೆ ಇದು ನಿಜವಾಗಿ dxy1xy2 ಆಗಿದೆ ಇದು ಏನು ಇದು ಬಲಭಾಗವಾಗಿದೆ ಸರಿ ನಾನು ಬರೆಯುತ್ತೇನೆ ಆದ್ದರಿಂದ ನೀವು ಎರಡೂ ಬದಿಗಳನ್ನು ಸಂಯೋಜಿಸಬಹುದು x dx ನೀವು x22 y22 ಅನ್ನು ಸಂಯೋಜಿಸಬಹುದು ಇನ್ನೊಂದು ಅವಿಭಾಜ್ಯ ಇಲ್ಲಿ ಇದು ಸರಳವಾಗಿ ಅವಿಭಾಜ್ಯ dxy1xy2dZ1Z2 ಆಗಿದೆ ಆದ್ದರಿಂದ ನೀವು xy ಅನ್ನು Z t ನಿಂದ ಬದಲಾಯಿಸಬಹುದು ಆದ್ದರಿಂದ dZ1Z2Z ಸರಿ ಆದ್ದರಿಂದ ಬಲಭಾಗವು Zxy ಆಗಿದ್ದು ಅದು xy ವೇರಿಯೇಬಲ್ಗಳಲ್ಲಿದೆ ಇದು x ಬೈ y ಆಗಿದೆ ಹಾಗಾಗಿ ನಾನು ಈಗ ಅಂತಿಮವಾಗಿ tan x2y22 x ಅನ್ನು ಪಡೆದುಕೊಂಡಿದ್ದೇನೆ ಆದ್ದರಿಂದ ಇದು ನಾನು ಹೊಂದಿರುವ ಪ್ಲಸ್ ಆಗಿದೆ ಏಕೆಂದರೆ ಏಕೀಕರಣಗೊಂಡಾಗ ನಾನು ಅನಿಯಂತ್ರಿತ ಸ್ಥಿರತೆಯನ್ನು ಹೊಂದಿದ್ದೇನೆ ಹಾಗಾಗಿ ನಾನು ಅನಿಯಂತ್ರಿತ ಸ್ಥಿರತೆಯನ್ನು ಹೊಂದಿದ್ದೇನೆ ಆದ್ದರಿಂದ ಇದು ನಿಜವಲ್ಲ ನೀವು ಇದನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ನಿಮ್ಮ ಅನಿಯಂತ್ರಿತ ಸ್ಥಿರಾಂಕವನ್ನು ಇಲ್ಲಿ ಹಾಕಿದರೆ ಎಡಭಾಗವು ಸ್ವತಃ ಎಡಭಾಗವು ಸಹ ಸಂಯೋಜನೆಗೊಳ್ಳುತ್ತದೆ ಹಾಗಾಗಿ ಇಲ್ಲಿ ಅನಿಯಂತ್ರಿತ ಸ್ಥಿರತೆ ಇದೆ ಆದ್ದರಿಂದ ಅದು x ನಿಂದ y ಆಗುತ್ತದೆ ನಾನು ಎರಡೂ ಬದಿಗಳಲ್ಲಿ ಟ್ಯಾನ್ ಅನ್ನು ಅನ್ವಯಿಸುತ್ತೇನೆ ಆದ್ದರಿಂದ ನೀವು Cx2y22 ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದು ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ಇದು ಅನಿಯಂತ್ರಿತ ಸ್ಥಿರವಾದ C ಅನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಇದು ಏಕಮಾರ್ಗವಾಗಿದೆ ನೀವು ನೇರವಾಗಿ ಸಂಯೋಜಿಸಬಹುದಾದ ರೀತಿಯಲ್ಲಿ ಸೂಕ್ತವಾಗಿ ಪದಗಳನ್ನು ಮರುಹೊಂದಿಸುವ ಮೂಲಕ ನೇರವಾಗಿ ನೀವು ಸಂಯೋಜಿಸಬಹುದು ಸರಿ ಈ 2 ರೂಪಗಳು ವಿಭಿನ್ನವಾಗಿ ಕಂಡರೂ ವಾಸ್ತವವಾಗಿ ಅವು ಸಾಮಾನ್ಯ ಪರಿಹಾರವನ್ನು ರೂಪಿಸುತ್ತವೆ ಆದ್ದರಿಂದ ಒಂದು C C ನೀವು ಇಲ್ಲಿ ಕೆಲವು C ಅನ್ನು ವೀಕ್ಷಿಸಿದರೆ ಅದು ಇಲ್ಲಿ ಮತ್ತೊಂದು C ಆಗಿರುತ್ತದೆ ಆದ್ದರಿಂದ ವಿಭಿನ್ನ C ಮೌಲ್ಯಕ್ಕೆ ನೀವು ಪರಿಹಾರವನ್ನು ಹೊಂದಿದ್ದೀರಿ ಸರಿ ಆದ್ದರಿಂದ ನೀವು ಕೆಲವು ಸಮೀಕರಣಗಳ ಸಾಮಾನ್ಯ ಪರಿಹಾರವನ್ನು ಹೇಗೆ ಪರಿಹರಿಸುತ್ತೀರಿ ಆದ್ದರಿಂದ ಇದು ಒಂದು ನೇರ ರೀತಿಯ ಸಮೀಕರಣವನ್ನು ನೀಡುತ್ತದೆ ಆದ್ದರಿಂದ ಒಂದು ಸರಳ ರೂಪ ಈಗ ನಾನು ಬೇರೆ ಯಾವುದನ್ನಾದರೂ ಆಯ್ಕೆ ಮಾಡುತ್ತೇನೆ ಹಾಗಾಗಿ ಇಲ್ಲಿಯವರೆಗಿನ ವಿಧಾನಗಳ ಕುರಿತು ನಾನು ಕೆಲವು ಟೀಕೆಗಳನ್ನು ಮಾಡಲು ಬಯಸುತ್ತೇನೆ ಆದ್ದರಿಂದ ಬೇರ್ಪಡಿಸಬಹುದಾದ ರೂಪ ಅದು ನೇರ ವಿಧಾನವಾಗಿದೆ ಅದು ಇದ್ದರೆ ಬಲಭಾಗದಲ್ಲಿ x ನ F ಅನ್ನು ಬೇರ್ಪಡಿಸಿದರೆ ಅದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿದೆ ಅದು ಏಕರೂಪವಾಗಿದೆ ಅದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿದೆ ಏಕರೂಪವಲ್ಲದ ಸಮೀಕರಣ ಏಕರೂಪದ ಸಮೀಕರಣಗಳಿಗೆ ಕಡಿಮೆ ಮಾಡಬಹುದು ಅದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿದೆ ಆದರೆ ನೀವು ಏಕರೂಪದ ಸಮೀಕರಣಕ್ಕೆ ಏಕರೂಪವಲ್ಲದ ಪರಿವರ್ತನೆಯನ್ನು ಮಾಡಿದಾಗ ನೀವು ಹೊಂದಿರುವುದನ್ನು ನೀವು xXh ರೂಪಾಂತರವನ್ನು ಬಳಸುತ್ತೀರಿ x ಎಂಬುದು ಹಳೆಯ ವೇರಿಯೇಬಲ್ ಬಂಡವಾಳ X ಹೊಸ ವೇರಿಯೇಬಲ್ ಆಗಿದೆ ಸಣ್ಣ y ಸಮಾನ yYk ಇವುಗಳು x y ಸಣ್ಣ ಸಣ್ಣ x y ಹಳೆಯ ಅಸ್ಥಿರಗಳು ಬಂಡವಾಳ X ಬಂಡವಾಳ Y ಹೊಸ ಅಸ್ಥಿರಗಳು ನೀವು ಹೊಂದಿರಬೇಕು ಇದು ಕೆಲವು hk ಗೆ ಸಂಬಂಧಿಸಿದ ರೂಪಾಂತರವಾಗಿದೆ ಅದು ಅಸ್ತಿತ್ವದಲ್ಲಿದ್ದರೆ ಅವು ಅಸ್ತಿತ್ವದಲ್ಲಿದ್ದಾಗ ಮಾತ್ರ ನೀವು ಮುಂದುವರಿಯಬಹುದು ಅವು ಅಸ್ತಿತ್ವದಲ್ಲಿದ್ದಾಗ ಮಾತ್ರ ನೀವು ಇದನ್ನು ಏಕರೂಪದ ಸಮೀಕರಣಕ್ಕೆ ಪರಿವರ್ತಿಸಬಹುದು ಇಲ್ಲದಿದ್ದರೆ ಏನಾಗುತ್ತದೆ ನಿಮಗೆ ಕಂಡುಹಿಡಿಯಲಾಗದಿದ್ದರೆ ಅಂತಹ ವಿಶಿಷ್ಟವಾದ h ಮತ್ತು k ಅಥವಾ ಯಾವುದೇ h ಮತ್ತು k ಮೌಲ್ಯವನ್ನು ನೀವು ಯಾವಾಗ ಕಂಡುಹಿಡಿಯಲಾಗುವುದಿಲ್ಲ ಅದು ಸಮೀಕರಣವನ್ನು ನಿಖರವಾದ ಸಮೀಕರಣವನ್ನಾಗಿ ಮಾಡುತ್ತದೆ ನೀವು ಅಂತಹ hk ಮೌಲ್ಯಗಳನ್ನು ಹೊಂದಿದ್ದರೆ ಈ ರೂಪಾಂತರದೊಂದಿಗೆ ಏಕರೂಪದ ಸಮೀಕರಣವನ್ನು ಏಕರೂಪದ ಸಮೀಕರಣಕ್ಕೆ ಕಡಿಮೆ ಮಾಡಬಹುದು ನೀವು ಮಾಡಬಹುದಾದ ಆ hk ಮೌಲ್ಯಗಳು ನನ್ನ ಬಳಿ dydxa1xb1yc1a2xb2yc2 a1b2 a2b1 ಆಗಿದ್ದರೆ ಇದು ನಿರ್ಣಾಯಕವಾಗಿದೆ ಈ ನಿರ್ಣಾಯಕವು ಶೂನ್ಯವಾಗಿದ್ದರೆ ನನ್ನ hk ಅನ್ನು ಕಂಡುಹಿಡಿಯಲು ನನಗೆ ಸಾಧ್ಯವಾಗುವುದಿಲ್ಲ ಇಲ್ಲ hk no hk ಸಾಧ್ಯ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಸರಳವಾಗಿ ಏಕೆಂದರೆ ಇದು ಶೂನ್ಯವಾಗಿದ್ದರೆ ಈ ಪದವು ಈ ಪದದಂತೆಯೇ ಇರುತ್ತದೆ ಇದು ಇತರರ ನಿರಂತರ ಗುಣಾಕಾರವಾಗಿದೆ ಆದ್ದರಿಂದ ನೀವು ಅದನ್ನು x ಪ್ಲಸ್ y ಎಂದು ಬದಲಾಯಿಸಬಹುದು ನೀವು ಕೆಲವು ಹೊಸ ವೇರಿಯಬಲ್ ಅನ್ನು ಆಯ್ಕೆ ಮಾಡಿ ಮತ್ತು ಆ ಹೊಸ ವೇರಿಯೇಬಲ್ನಲ್ಲಿ ಆ ಸಮೀಕರಣವನ್ನು ಕಡಿಮೆ ಮಾಡಿ ಆದ್ದರಿಂದ ನಾವು ಆ ಉದಾಹರಣೆಯನ್ನು ನಂತರ ಮಾಡುತ್ತೇವೆ